ನಮಸ್ಕಾರ ಎಲ್ಲರಿಗೂ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ ಎರಡು ಉಪನ್ಯಾಸ ಒಂಬತ್ತಕ್ಕೆ ಸುಸ್ವಾಗತ ಇವತ್ತು ವೈಫಲ್ಯದ ಮಾದರಿಯ ಪರಿಣಾಮದ ವಿಶ್ಲೇಷಣೆಯ ತಂತ್ರದ ಬಗ್ಗೆ ಮಾತ್ರ ಗಮನಹರಿಸೋಣ ನಾನು ಈಗ ತ್ವರಿತವಾಗಿ ಹಿಂದಿನ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನು ಮರುಸಂಗ್ರಹ ಮಾಡುತ್ತೇನೆ ನಾವು ವ್ಯವಸ್ಥೆಯ ಆಧಾರದ ಮೇಲೆ ಶಬ್ದದ ಅಂಶಗಳಿಗೆ ಸಂಬಂಧಿಸಿದ ಹಲವಾರು ಅಂಶಗಳು ಅಲ್ಲದೆ ನಿಮಗೆ ಗೊತ್ತಿರುವಂತೆ ಬಹಳಷ್ಟು ಹೊರಗಿನ ಅಂಶಗಳು ಅಲ್ಲದೆ ಇವೆಲ್ಲವೂ ತಂತ್ರಜ್ಞಾನದ ವ್ಯವಸ್ಥೆಗೆ ಇರಬೇಕಾದಂತವು ಮತ್ತು ಮತ್ತಷ್ಟು ವರ್ಗೀಕರಿಸಿದ ಅಂಶಗಳಾದ ನಿಯಂತ್ರಿಸಬಹುದಾದ ಮತ್ತು ಒಮ್ಮೆ ನಿಯಂತ್ರಿಸಲಾಗದ ಅಂಶಗಳು ಅಂತಿಮವಾಗಿ ಅವುಗಳು ನಾವೇ ರಚಿಸಿದ ವ್ಯವಸ್ಥೆಯ ಪ್ರತಿಕ್ರಿಯೆ ಆಗಿವೆ ಉಪನ್ಯಾಸದಲ್ಲಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದು ಏನೆಂದರೆ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ನಲ್ಲಿ ನಿಜವಾಗಿಯೂ ವ್ಯತ್ಯಾಸ ಏನೆಂಬುದನ್ನು ನಿಮಗೆ ಗೊತ್ತಿರುವ ಅಂಶವಾದ ವಿನ್ಯಾಸಗಾರನಿಗೆ ಯಾವುದು ಬಹು ಮೌಲ್ಯವಾದ ಕ್ರಮವು ಎಂಬುದರ ಬಗ್ಗೆ ನಿಯಂತ್ರಿಸಬಹುದಾದ ಅಂಶಗಳು ಏನು ಎಂಬುದರ ಬಗ್ಗೆ ನಿಮಗೆ ಗೊತ್ತಿರುವಂತೆ ನಿರ್ವಾಹಕನಿಗೆ ಹೆಚ್ಚಿಗೆ ಸಂಬಂಧಿಸಿದಂತವುಗಳ ಬಗ್ಗೆ ಇತ್ಯಾದಿ ಇವತ್ತು ನಾವು FMEA ಸಂಪೂರ್ಣ ತಂತ್ರಜ್ಞಾನದ ಬಗ್ಗೆ ಪರಿಶೀಲನೆ ಮಾಡೋಣ ಅದು ಗುಣಮಟ್ಟ ನಿಯಂತ್ರಣದ ಮತ್ತು ನಿಮಗೆ ಗೊತ್ತಿರುವಂತೆ ವಿಶೇಷವಾಗಿ ಪ್ರಕ್ರಿಯೆಗಳ ಮಟ್ಟದಲ್ಲಿ ಗುಣಮಟ್ಟವನ್ನು ತರುವ ಪ್ರಮುಖವಾದ ತಂತ್ರವಾಗಿದೆ ಇದರಿಂದ ಬಹಳಷ್ಟು ಕಾರ್ಖಾನೆಗಳು ಅದರಲ್ಲಿಯೂ ವಿಶೇಷವಾಗಿ ವಾಹನದ ಕಾರ್ಖಾನೆಗಳು ಇತ್ಯಾದಿ ಅವುಗಳು FMEA ಮತ್ತು ಅದರ ಪ್ರತಿಯೊಂದು ಮಟ್ಟದಲ್ಲಿನ ಬಿಡಿಭಾಗಗಳು ಅಥವಾ ಭಾಗಗಳು ಮತ್ತು ಸಂಪೂರ್ಣ ಜೋಡಣೆಯ ಪ್ರಕ್ರಿಯೆಗೆ ಸಂಬಂಧಿಸಿದ ಭದ್ರತೆಯ ಬಗ್ಗೆಯೂ ಕೂಡ ವಿಶ್ಲೇಷಣೆ ಮಾಡುತ್ತವೆ ಹಾಗಾದರೆ ನಿಜವಾಗಿಯೂ FMEA ಅಂದರೆ ಏನು ವಾಸ್ತವವಾಗಿ FMEA ಪದದ ಅರ್ಥವೇನೆಂದರೆ ಅದು 'ವೈಫಲ್ಯದ ಮಾದರಿಯ ಪರಿಣಾಮದ ವಿಶ್ಲೇಷಣೆ 'ಎಂದರ್ಥ ಇದು ಪ್ರಮುಖವಾದ ತಂತ್ರವಾಗಿದೆ ಇದನ್ನು ಉದ್ಯಮಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ನಾನು ಹೇಳಿದಂತೆ ದೊಡ್ಡ ವಾಹನ ತಯಾರಕನು ಮತ್ತು ಸಾಮಾನ್ಯವಾಗಿ ಗುರಿಯೆಂದರೆ ಪ್ರತಿಯೊಬ್ಬ ಗ್ರಾಹಕರನ್ನು ತೃಪ್ತಿ ಪಡಿಸುವ ಸಲುವಾಗಿ ಉತ್ಪನ್ನದ ಸುಧಾರಣೆಯನ್ನು ಗುಣಮಟ್ಟಕ್ಕೆ ತಕ್ಕಂತೆ ಮಾಡುತ್ತಲೇ ಇರುವುದು ಎಂಬ ಸತ್ವವಾಗಿದೆ ಇದು ವ್ಯವಹಾರಕ್ಕೆ ಗ್ರಾಹಕರನ್ನು ಉಳಿಸಿಕೊಳ್ಳಲು ಬಹಳಷ್ಟು ಪ್ರಮುಖವಾದದ್ದಾಗಿದೆ ವಾಸ್ತವವಾಗಿ FMEA ಇದು ಪ್ರಕ್ರಿಯೆಯು ನಿಯಂತ್ರಣದ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವ ಹಲವಾರು ತಂತ್ರಜ್ಞಾನಿಗಳಿಗೆ ಗ್ರ್ಯಾಟಿನ್ ಬೆಣ್ಣೆಯ ತರಹದ್ದಾಗಿದೆ ಮತ್ತು ಇದನ್ನು ಈ ರೀತಿಯಾಗಿ ವಿವರಿಸಬಹುದು ಹೇಗೆಂದರೆ ಇದು ಕ್ರಮಬದ್ಧವಾದ ಚಟುವಟಿಕೆಗಳ ಸಂಗ್ರಹ ಅದರ ಉದ್ದೇಶವೇನೆಂದರೆ ಉತ್ಪನ್ನದ ಅಥವಾ ಪ್ರಕ್ರಿಯೆಯು ವೈಫಲ್ಯದ ಸಾಧ್ಯತೆಯನ್ನು ಮತ್ತು ಇದರ ಫಲಿತಾಂಶದ ಪರಿಣಾಮವನ್ನು ಗುರುತಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು ಎಂದರ್ಥ ಆದ್ದರಿಂದ ನೀವು ವಿವಿಧ ರೀತಿಯ ವೈಫಲ್ಯಗಳ ಕಾರಣಗಳನ್ನು ಪಟ್ಟಿ ಮಾಡಬೇಕು ಮತ್ತು ನಂತರ ನೀವು ಪುನಹ ಅದರಿಂದ ತುಂಬಾ ಮುಖ್ಯವಾದ ಕಾರಣವನ್ನು ಗುರುತಿಸಬೇಕು ಇದೇ FMEA ವಿಶ್ಲೇಷಣೆಯ ಸಂಪೂರ್ಣ ಉದ್ದೇಶವಾಗಿದೆ ಮತ್ತು ನಂತರ ನೀವು ಯಾವುದಾದರೂ ಒಂದು ಕ್ರಮವನ್ನು ಹುಡುಕಬೇಕು ಅದು ವೈಫಲ್ಯತೆ ಉಂಟಾಗುತ್ತಿರುವುದರ ಸಾಧ್ಯತೆಯನ್ನು ತೆಗೆದುಹಾಕಬೇಕು ಅಥವಾ ಅವಕಾಶಗಳನ್ನು ಸೃಷ್ಟಿಸಬೇಕು ನಾನು ನಿಮಗೆ ವಿವರವಾದ ವಿವರಣೆಯನ್ನು ಕೊಡುತ್ತೇನೆ ಉದಾಹರಣೆಗೆ ವಾಹನದ ಬಣ್ಣದ ಮಳಿಗೆ ತೆಗೆದುಕೊಳ್ಳ ಅದರಲ್ಲಿ ನಾನು FMEA ಯನ್ನು ಬಣ್ಣದ ಪ್ರಕ್ರಿಯೆಯಲ್ಲಿ ಅನ್ವಯಿಸುತ್ತೇನೆ ನಾನು ಬಹಳಷ್ಟು ನಿಜವಾಗಿಯೂ ಅಥವಾ ವ್ಯವಹಾರಿಕವಾಗಿ ಹೇಳುವುದೇನೆಂದರೆ ಅಲ್ಲಿ ನಾವು ಸಮಸ್ಯೆಯನ್ನು ಗುರುತಿಸುವುದನ್ನು ಮತ್ತು ಮೌಲ್ಯಮಾಪನ ಮಾಡುವುದನ್ನು ಮತ್ತು ಸಮಸ್ಯೆಗೆ ಸಾಧ್ಯತೆ ಇರುವ ಕಾರಣಗಳನ್ನು ತೆಗೆದುಹಾಕಲು ಪ್ರತಿ ಕ್ರಮಗಳನ್ನು ಹುಡುಕುವುದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಂತರವೂ ಸಹ FMEA ಗೆ ಸಂಪೂರ್ಣ ಪ್ರಕ್ರಿಯೆಯ ದಾಖಲೆಯ ಅವಶ್ಯಕತೆ ಇರುತ್ತದೆ ಮತ್ತು ಪೂರ್ಣವಾದ ಯೋಚನೆಯೆಂದರೆ ಒಂದು ಸಲ ವೈಫಲ್ಯತೆಯ ಮಾದರಿಗಳು ಮತ್ತು ಅದರ ಜೊತೆಗೆ ಅದರ ಶ್ರೇಣಿಗಳನ್ನು ಅಲ್ಲದೆ ಸಾಧ್ಯತೆಗಳ ಅಧ್ಯಯನವನ್ನು ಚೆನ್ನಾಗಿ ಕ್ರಮಬದ್ಧಗೊಳಿಸುವುದು ನೀವು ದಾಖಲೆ ಮಾಡಿದಂತಹ ವೈಫಲ್ಯತೆಯ ಮಾದರಿಗಳನ್ನು ಮತ್ತು ಅಲ್ಲದೆ ಶ್ರೇಣಿಗಳನ್ನು ತೆಗೆದುಹಾಕುವ ಕ್ರಮವು ನಿಮಗೆ ಗೊತ್ತಿರಬೇಕು ಯೋಚನೆ ಏನಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಿರುವಂತೆ ಪ್ರಕ್ರಿಯೆಯು ಅನುಸರಿಸುತ್ತಿದ್ದ ಮಿತಿಗಳ ಅಥವಾ ಯಾವುದೇ ಮಾರ್ಗದರ್ಶನಗಳ ಮೇಲೆ ನಿಯಂತ್ರಣ ಮೀರುವ ಅಥವಾ ಪ್ರಕ್ರಿಯೆಯು ಮೀರಿ ಹೋಗುವಂತಹ ಸಮಸ್ಯೆಗಳು ಹೆಚ್ಚಾದಾಗ ಉದ್ಯಮಕ್ಕಾಗಿ ಮಾಡಿದ ಹಿಂದಿನ ದಸ್ತಾವೇಜನ್ನು ಬಳಸಿಕೊಂಡು ತ್ವರಿತವಾಗಿ ನಿಯಂತ್ರಣಕ್ಕೆ ಮರಳಲು ಸಾಧ್ಯವಾಗುತ್ತದೆ ಇದು ಸಾಧ್ಯವಾದಷ್ಟು ಮಟ್ಟಿಗೆ ತ್ವರಿತವಾಗಿ ಮರಳಿ ಬರಬೇಕು ಆದ್ದರಿಂದ ಈ ರೀತಿಯಾಗಿ ದಾಖಲೆಗಳನ್ನು ಮಾಡುವ ಪ್ರಕ್ರಿಯೆಯು ಇಂತಹ ನಿರ್ದಿಷ್ಟ ನಿದರ್ಶನಗಳಲ್ಲಿ ಬಹಳಷ್ಟು ಪ್ರಮುಖವಾಗಿರುತ್ತದೆ ಆದ್ದರಿಂದ ಇದು ವಿನ್ಯಾಸದ ಪ್ರಕ್ರಿಯೆಗೆ ಪೂರಕವಾಗಿರುತ್ತದೆ ಹೇಗೆಂದರೆ ವಿನ್ಯಾಸದ ಪ್ರಕ್ರಿಯೆಯು ಎಂದರೇನು ವಿನ್ಯಾಸದ ಪ್ರಕ್ರಿಯೆಯು ಯಾಕೆ ಗ್ರಾಹಕರನ್ನು ತೃಪ್ತಿಗೊಳಿಸಬೇಕು ಎಂಬ ಸಾಧ್ಯತೆಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಸಾಮಾನ್ಯವಾದ ವಿಧಾನವಾಗಿದೆ ಇದನ್ನು ವೈಫಲ್ಯತೆಯನ್ನು ಮಾದರಿಯನ್ನು ಗುರುತಿಸಲು ಮತ್ತು ತಡೆಗಟ್ಟುವ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸುವ ಉದ್ದೇಶವಿರುವ ವ್ಯವಸ್ಥೆಯ ಕಾರ್ಯಕ್ಷಮತೆಯ ಮೇಲೆ ಉಂಟಾಗುವ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ ಉಪಯೋಗಿಸಬಹುದು ಇದೆಲ್ಲವೂ FMEA ಅಂದರೆ ವೈಫಲ್ಯತೆ ಮಾದರಿಯ ಪರಿಣಾಮದ ವಿಶ್ಲೇಷಣೆಯ ಬಗ್ಗೆಯಾಗಿದೆ FMEA ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ವಿಧಾನವು ಯಾವುದೆಂದರೆ ಅದು ಪುನಹ ನಿಮಗೆ ಗೊತ್ತಿರುವ ತತ್ವವಾಗಿರುವ ವಿವಿಧ ರೀತಿಯ ಸಾಧ್ಯವಿರುವ ವೈಫಲ್ಯಗಳ ನಿಜವಾದ ಗುಣಲಕ್ಷಣಗಳಾಗಿವೆ ಮತ್ತು ಅವು ನಿರ್ದಿಷ್ಟ ವ್ಯವಸ್ಥೆಯ ಕಾರಣಗಳಾಗಿವೆ ಮತ್ತು ವೈಫಲ್ಯವನ್ನು 3 ಪ್ರಮುಖವಾದ ವಿಷಯಗಳಾಗಿ ಬಿಂಬಿಸಬಹುದು ಮೊದಲನೆಯದು ಸಂಭವಿಸುವುದು ಅಂದರೆ ಹೇಗೆ ಮೇಲಿಂದಮೇಲೆ ನಿರ್ದಿಷ್ಟ ವೈಫಲ್ಯತೆಯ ಮಾದರಿಯು ಉಂಟಾಗುತ್ತದೆ ನಾನು ಬಣ್ಣವು ಉದುರುವುದರ ಬಗ್ಗೆ ಮಾತನಾಡುವುದಾದರೆ ಅಥವಾ ವಾಹನದ ಬಣ್ಣದ ಮೇಲೆ ಧೂಳಿನ ಕಲೆಯು ಇರುವುದರ ಬಗ್ಗೆ ಹೇಳೋಣ ಮತ್ತೆ ಯೋಚನೆ ಏನೆಂದರೆ ಹೇಗೆ ಮೇಲಿಂದ ಮೇಲೆ ವೈಫಲ್ಯತೆ ಉಂಟಾಗುತ್ತದೆ ನಿಮಗೆ ಗೊತ್ತಿರುವ ಹಾಗೆ ಇದು ವಾಹನದ ಬಣ್ಣದ ಹಂತದಿಂದ ಮುಂದಿನ ಹಂತವಾದ ಸಂಪೂರ್ಣ ಜೋಡಣೆಯ ಹಂತದವರೆಗೆ ಪತ್ತೆಯಾಗಿರುವುದಿಲ್ಲ ಎಂಬುದು ಹಾಗೆಯೇ 300 ವಾಹನಗಳಲ್ಲಿ 10 ವಾಹನಗಳ ಬಣ್ಣದ ಬದಲಾವಣೆಯ ಬಗ್ಗೆ ಅದರಲ್ಲಿ 30 ವಾಹನಗಳ ಬಣ್ಣದ ಕವಚದಲ್ಲಿ ಬಣ್ಣವು ಹಾಳಾಗಿರುವುದು ಬಣ್ಣದ ಧೂಳಿನ ಕಲೆಯು ಇರುವುದು ಕಂಡುಬರುವ ಪರಿಸ್ಥಿತಿಯು ಇದೆ ಎಂದುಕೊಳ್ಳಿ ಇದೇ ವೈಫಲ್ಯತೆ ಆದ್ದರಿಂದ 10 ವಾಹನಗಳಲ್ಲಿ ಸಂಭವಿಸಿರುವುದು ಆದ್ದರಿಂದ ಪ್ರಕ್ರಿಯೆಯ ಪ್ರತಿಯೊಂದು ಹಂತಗಳ ನಡುವೆ ಭಾಗಗಳು ನಿಮ್ಮ ಪ್ರಕ್ರಿಯೆಯಿಂದ ಬಂದಿರಬಹುದು ಅಥವಾ ತಯಾರಿಸಿದ ಭಾಗಗಳು ನಿಮ್ಮ ಪ್ರಕ್ರಿಯೆಯ ಕೆಲವು ಹಂತಗಳಲ್ಲಿ ಒಂದೇ ರೀತಿಯ ವಿಧಾನದಲ್ಲಿ ಹೇಗೆ ಬಂದಿರಬಹುದು ನೀವು ವೈಫಲ್ಯತೆಗಳ ಮಾದರಿಗಳನ್ನು ಗುರುತಿಸಬೇಕು ಅವುಗಳ ಸಂಭವಿಸುವಿಕೆ ಒಟ್ಟಾರೆ ಗುಣಮಟ್ಟದ ಮೇಲೆ ಗೊಂದಲದ ಪ್ರಭಾವವನ್ನು ಸೃಷ್ಟಿಸುತ್ತವೆ ನಂತರ ಪ್ರಶ್ನೆಯೇನೆಂದರೆ ವೈಫಲ್ಯದ ತೀವ್ರತೆಯು ಎಷ್ಟಿರಬಹುದು ಅಥವಾ ಎಷ್ಟು ಗಂಭೀರವಿರಬಹುದು ಎಂಬುದು ಉದಾಹರಣೆಗೆ ವಾಹನದ ಚಾಲಕನ ಜೀವನ ಮತ್ತು ಮರಣಕ್ಕೆ ಸಂಬಂಧಿಸಿದ ವೈಫಲ್ಯತೆ ಇದ್ದರೆ ಉದಾಹರಣೆಗೆ ನಿಮಗೆ ಗೊತ್ತಿರುವ ಚಕ್ರದ ನಟ್ಟನ್ನು ತೆಗೆದುಕೊಳ್ಳಿ ಇದು ಮುಂದೆ ಹೋಗುತ್ತಾ ಮತ್ತು ಅಂತಿಮವಾಗಿ ವಿಶೇಷವಾಗಿ ಚಕ್ರಕ್ಕೆ ಉಪಯೋಗಿಸುವ ನಟ್ ಮುರಿದುಹೋಗುತ್ತದೆ ಆಗ ಇದು ನಿರ್ವಾಹಕನ ಸುರಕ್ಷತೆಯ ದೃಷ್ಟಿಯಿಂದ ಬಹಳಷ್ಟು ಬಹಳಷ್ಟು ಗಂಭೀರ ಸಮಸ್ಯೆ ಆಗುತ್ತದೆ ಆದ್ದರಿಂದ ಸ್ಪಷ್ಟವಾಗುವುದೇನೆಂದರೆ ವೈಫಲ್ಯತೆಯ ತೀವ್ರತೆಯ ಅಂಶವು ಬಹಳಷ್ಟು ಪ್ರಮುಖವಾದದ್ದು ಆದ್ದರಿಂದ ಮೊದಲನೆಯದು ಸಂಭವಿಸುವುದು ವೈಫಲ್ಯತೆ ಎಷ್ಟು ಬಾರಿ ಉಂಟಾಗುವುದು ಎಂಬುದು ಎರಡನೆಯದು ವೈಫಲ್ಯತೆಯ ತೀವ್ರತೆಯನ್ನು ಬೆಲೆ ಕಟ್ಟುವುದು ಮತ್ತು ಅಂತಿಮವಾಗಿ ವೈಫಲ್ಯತೆಯನ್ನು ಪತ್ತೆ ಹಚ್ಚುವುದು ಆದ್ದರಿಂದ ವೈಫಲ್ಯತೆಯ ಮಾದರಿ ಇದ್ದರೆ ಮತ್ತು ಅದನ್ನು ಪತ್ತೆ ಹಚ್ಚುವುದಾದರೆ ಖಂಡಿತವಾಗಿಯೂ ಅದು ಅಂತಹ ಗಂಭೀರವಾದ ಚಟುವಟಿಕೆಗೆ ಸಂಬಂಧಿಸಿದ್ದಲ್ಲವೆಂದು ಗುರುತಿಸಲು ಸಾಧ್ಯವಾಗುತ್ತದೆ ಆದರೆ ನಂತರ ವೈಫಲ್ಯತೆಯ ಮಾದರಿಯೂ ಇರುವುದು ಪತ್ತೆಯಾಗಿದ್ದರೆ ಅದು ನಿಜವಾದ ವಿಷಯ ಅಥವಾ ನಿಜವಾದ ಸಮಸ್ಯೆ ಆಗುತ್ತದೆ ಮತ್ತು ಇದು ಪತ್ತೆಯಾಗದಂತೆ ಗ್ರಾಹಕರಿಗೆ ತಲುಪಿದರೆ ಅದು ಬಹಳಷ್ಟು ಗಂಭೀರ ಸಮಸ್ಯೆಯಾಗುತ್ತದೆ ಆದ್ದರಿಂದ ನಾವು ವೈಫಲ್ಯತೆಗೆ ಸಂಬಂಧಿಸಿದ ಎಲ್ಲಾ ಈ ರೀತಿ ವಿಭಿನ್ನ ಅಂಶಗಳನ್ನು ಅಂದರೆ ಸಂಭವಿಸುವುದರ ತೀವ್ರತೆ ಮತ್ತು ಪತ್ತೆಹಚ್ಚುವುದು ಒಟ್ಟಿಗೆ ತಿಳಿದುಕೊಳ್ಳೋಣ ಇದನ್ನು ಗುರುತಿಸಲು ಗಣಿತಶಾಸ್ತ್ರದ ಶ್ರೇಣಿಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದಾದರೆ ಮತ್ತು ನಂತರ ಪತ್ತೆ ಮಾಡುವುದು ಎಷ್ಟು ತೀವ್ರವಾಗಿದೆ ಎಷ್ಟು ಸಲ ಮೇಲಿಂದ ಮೇಲೆ ಆಗುತ್ತದೆ ಎಷ್ಟು ಕಠಿಣವಾಗಿದೆ ಎಂಬುದನ್ನು ನಾವು ವಿಶ್ಲೇಷಣೆ ಮಾಡಬೇಕು ನಂತರ ಇವೆಲ್ಲವೂ ವೈಫಲ್ಯತೆಯ ಮಾದರಿಯ ರೀತಿಗಳಾಗಿವೆ ಅವುಗಳನ್ನು ನೀವು ನಿಜವಾಗಿಯೂ ಗುರುತಿಸಬೇಕು ಮತ್ತು ಎಂದಿಗೂ ಸಂಪೂರ್ಣ ಜೋಡಣೆಯ ಪ್ರಕ್ರಿಯೆಯ ಮೇಲೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಆದ್ದರಿಂದ ಅದುವೇ FMEA ಯ ಪ್ರಕ್ರಿಯೆಯ ತತ್ವಶಾಸ್ತ್ರವಾಗಿದೆ ಮತ್ತು ನಾನು ಹೇಳಿದಂತೆ ವಿಶೇಷವಾಗಿ ಬಣ್ಣದ ಅಂಗಡಿ ವೈಫಲ್ಯತೆಯ ಮಾದರಿಯ ಕಠಿಣತೆಯನ್ನು ನಾವು ಈಗ ಮೌಲ್ಯಮಾಪನ ಮಾಡಬೇಕು ಅದರಲ್ಲಿ ನಾವು ನಿಜವಾಗಿ ಶ್ರೇಯಾಂಕವನ್ನು ಕ್ರಮಬದ್ಧವಾಗಿರಿಸಲು ಪ್ರಯತ್ನಿಸೋಣ ಆದ್ದರಿಂದ ನಾವೆಲ್ಲರೂ ಮೊದಲಿಗೆ ಶ್ರೇಯಾಂಕದ ಕ್ರಮಬದ್ಧತೆಯನ್ನು ಪತ್ತೆಹಚ್ಚುವ ಜನಪ್ರಿಯ ನಂಬಿಕೆ ಅಂದರೆ ಗಣಿತ ಜನಪ್ರಿಯ ನಂಬಿಕೆ ಅಧ್ಯಯನ ಮಾಡೋಣ ಮತ್ತು ನಂತರ ಒಮ್ಮೆ ಹೆಚ್ಚಿನ ಶ್ರೇಯಾಂಕಗಳನ್ನು ಮತ್ತೊಮ್ಮೆ ಕನಿಷ್ಠ ಶ್ರೇಯಾಂಕಗಳನ್ನು ಗುರುತಿಸಬೇಕು ಮತ್ತು ಮತ್ತೊಮ್ಮೆ ಆ ಹೆಚ್ಚಿನ ಶ್ರೇಯಾಂಕಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಹೆಚ್ಚಿನ ಸಾಧ್ಯತೆಯೂ ಇರುವಂತಹ ಸಾಕಷ್ಟು ತೀವ್ರತೆ ಇರುವ ವೈಫಲ್ಯತೆಯ ಮಾದರಿಯನ್ನು ತೆಗೆದುಹಾಕುವ ಅವಕಾಶವಿರುತ್ತದೆ ಮತ್ತು ಅತಿ ಕಡಿಮೆ ಪತ್ತೆಹಚ್ಚುವ ಸಾಧ್ಯತೆ ಅಥವಾ ಪತ್ತೆಹಚ್ಚುವುದರಲ್ಲಿ ಹೆಚ್ಚಿನ ಕಠಿಣತೆ ಇರುವಂತಹ ಹಾಗಾದರೆ ನಾವು ಇವೆಲ್ಲವನ್ನು ಮಾಡೋಣ ಆದರೆ ಪ್ರಯತ್ನಿಸುವ ಮೊದಲು ಶ್ರೇಯಾಂಕವನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡೋಣ ಆದ್ದರಿಂದ ಮುಖ್ಯವಾಗಿ FMEA ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸಲು ಈ ಕೆಳಗಿನ ಹಂತಗಳು ಅವಶ್ಯಕವಾದವು ಮೊದಲನೆಯದಾಗಿ ಇರುವುದು ನೀವು ಪ್ರತಿಯೊಂದು ಕಾರ್ಯದ ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ಹೆಚ್ಚಾಗಿ ಸ್ಥಳೀಯ ಮಟ್ಟದ ಸಮಸ್ಯೆ ಆಗಿರುತ್ತದೆ ಉದಾಹರಣೆಗೆ ಈಗ ನಾವು ವಾಹನದ ಮಳಿಗೆಯ ಬಗ್ಗೆ ಮಾತನಾಡೋಣ ಮತ್ತು ನಾವು ಅಂತಿಮ ವಾಹನದದಲ್ಲಿನ ನಿರ್ದಿಷ್ಟ ಭಾಗಗಳ ಸಂಪೂರ್ಣ ಜೋಡಣೆಯ ಬಣ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ ನಂತರ ಭದ್ರತೆಗೆ ಸಂಬಂಧಿಸಿದವರಾದ ಆಡಳಿತ ಮಂಡಳಿಯ ಗುಂಪಿನ ಸದಸ್ಯರೇ ಉತ್ತಮವಾದ ವ್ಯಕ್ತಿಗಳಾಗಿರುವರು ಮತ್ತು ಆ ವ್ಯಕ್ತಿಗಳು ಮೂಲತಃ ನೇರ ಸಂಪರ್ಕದಲ್ಲಿರುವವರು ಮತ್ತು ಭದ್ರತೆ ಬಗ್ಗೆ ಕೆಲಸ ಮಾಡುವವರು ಅವರು ನಿರ್ದಿಷ್ಟ ಭಾಗಗಳ ನಿರ್ದಿಷ್ಟ ವೈಫಲ್ಯತೆಯ ಮಾದರಿಯ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳುವವರು ಆದ್ದರಿಂದ ನಿಮಗೆ ಗೊತ್ತಿರುವಂತೆ ಯೋಚನೆಗಳ ಪ್ರಕ್ರಿಯೆಯನ್ನು ಪ್ರದರ್ಶಿಸಲು ಮೂಲತಃ ಬಹಳಷ್ಟು ದಾರಿಗಳಿವೆ ಅದು ಬುದ್ಧಿಮತ್ತೆಯ ಚರ್ಚೆಯ ಮೂಲಕ ಕಂಡುಬರುತ್ತದೆ ಮತ್ತು ಉದಾಹರಣೆಗೆ ಅವುಗಳಲ್ಲಿ ಕಾರಣ ಮತ್ತು ಪರಿಣಾಮದ ರೇಖಾಚಿತ್ರ ಒಂದಾಗಿದೆ ಇವುಗಳನ್ನು ಇಶಿಕವ ರೇಖಚಿತ್ರ ಅಥವಾ ಹೆರಿಂಗ್ ಬೋನ್ ರೇಖಾಚಿತ್ರ ಎಂದೂ ಕೂಡ ಕರೆಯುವರು ಉದಾಹರಣೆಗೆ ಯಂತ್ರದ ವೈಫಲ್ಯತೆಯಗೆ ಯಾಂತ್ರಿಕ ಅಥವಾ ವಿದ್ಯುತ್ ಉಪ ವ್ಯವಸ್ಥೆಯ ವೈಫಲ್ಯತೆ ಉಪಕರಣಗಳ ತಪಾಸಣೆಯ ಸಲಕರಣೆಗಳ ನಿರ್ವಾಹಕರು ಮತ್ತು ಇನ್ನು ಮುಂತಾದವುಗಳನ್ನು ಒಳಗೊಂಡಿರಬಹುದು ನಂತರ ಇದು ನಿರ್ದಿಷ್ಟ ಸಮಸ್ಯೆಗಳ ಕಾರಣಗಳು ಏನಿರಬಹುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದೆ ಮತ್ತು ನಂತರ ನೀವು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಫ್ಲೋ ಪ್ರೋಸೆಸ್ ಚಾರ್ಟ್ ಅನ್ನು ಮೂಲವಾಗಿ ಉಪಯೋಗಿಸಬಹುದು ಅದು ಸಮಿತಿಯ ಸದಸ್ಯರಲ್ಲಿನ ಸಂವಹನಕ್ಕಾಗಿ ಸಾಮಾನ್ಯ ಆಧಾರವನ್ನು ಒದಗಿಸುತ್ತದೆ ಅಲ್ಲದೆ ಕಾಲಕಾಲಕ್ಕೆ ಕೆಲವು ಸಂಖ್ಯಾ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಸಂಖ್ಯಾ ಮಾಹಿತಿಯು ಈಗಾಗಲೇ ಲಭ್ಯವಿದೆರೆ ಅಗತ್ಯವಾದ ವಿಶ್ಲೇಷಣೆಯನ್ನು ಮಾಡಿರಿ ಅಥವಾ ಅದು ಲಭ್ಯವಿಲ್ಲದಿದ್ದರೆ ನೀವು ಸಂಖ್ಯಾ ಮಾಹಿತಿಯನ್ನು ಸಂಗ್ರಹಿಸಿ ಯಾವುದಾದರೊಂದು ಆಧಾರದ ಜೊತೆಗೆ ವಿಶ್ಲೇಷಣೆಯನ್ನು ಮಾಡಿರಿ ಕೊಟ್ಟಿರುವಂತಹ ಸಮಯದ ಅವಧಿಯಲ್ಲಿ ಖಚಿತವಾದ ಮಾರ್ಗದಲ್ಲಿ ಕಂಡುಬರುವಂತಹ ಎಲ್ಲಾ ಸಮಸ್ಯೆಗಳನ್ನು ನಾವು ನಿಜವಾಗಿಯೂ ಗುರುತಿಸುವ ಕಡೆಗೆ ಇವೆಲ್ಲವೂ ಪ್ರಮುಖವಾದ ವಿಷಯಗಳಾಗಿವೆ ಇದು ಘಟಕಗಳ ಅಳವಡಿಕೆಯಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿವ ಕೆಲಸದ ತಂಡವವ ಒಳಗೊಂಡಿರಬೇಕು ಆದ್ದರಿಂದ ಪ್ರಕ್ರಿಯೆ ಹಂತದಲ್ಲಿನ ವ್ಯಕ್ತಿಗಳನ್ನು ವೈಯಕ್ತಿಕವಾಗಿ ನಿಜವಾಗಿಯೂ ಬುದ್ಧಿಮತ್ತೆ ಮಾಡಲು ಭಾಗಿಯಾಗಿಸಬೇಕು ಯಾಕೆಂದರೆ ವಾಸ್ತವವಾಗಿ ಉತ್ಪನ್ನದ ಒಂದು ನಿರ್ದಿಷ್ಟ ಹಂತದಲ್ಲಿ ಗುಣಮಟ್ಟದ ಬಗ್ಗೆ ಮತ್ತು ಸಂಭವನೀಯ ವೈಫಲ್ಯತೆಯ ಮಾದರಿಯು ಒಂದು ನಿರ್ದಿಷ್ಟ ತಯಾರಿಕೆಯ ಹಂತದಲ್ಲಿ ಕೈಮೀರಿ ಹೋಗುವಾಗ ಟಿಪ್ಪಣಿ ಮಾಡಲು ಅವರೇ ಉತ್ತಮವಾದ ವ್ಯಕ್ತಿಗಳಾಗಿರುವರು ಈಗ ನೀವು ಈ ರೀತಿಯಾಗಿ ಸಮಸ್ಯೆಗೆ ಅಧ್ಯತೆ ನೀಡಬೇಕು ಈಗ ನೀವು ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯಿಂದ ಸಮಸ್ಯೆಗಳನ್ನು ಅಭ್ಯಾಸ ಮಾಡಿದ್ದೀರಿ ಮತ್ತು ನಾನು ನಿಜವಾಗಿಯೂ ನಿಮಗೆ ಕೆಲವು ಗುಣಮಟ್ಟದ ನಿಯಂತ್ರಣದ 7 ಅಥವಾ ವಿವಿಧ ರೀತಿಯ ಸಲಕರಣೆಗಳ ಆಧಾರ ಕೊಡುತ್ತೇನೆ ಅವುಗಳನ್ನು ಪ್ರಕ್ರಿಯೆಯು ಎಂದು ಕರೆಯುವರು ಮತ್ತು ನಂತರ ಈ ಪ್ರಕ್ರಿಯೆಯ ಆಧಾರದ ಮೇಲೆ ನಿರ್ದಿಷ್ಟ ಭಾಗಗಳಿಗೆ ಅಥವಾ ನಿರ್ದಿಷ್ಟ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ಸಂಖ್ಯಾ ಮಾಹಿತಿಯನ್ನು ಕ್ರಮಬದ್ಧವಾಗಿ ಸಂಗ್ರಹಿಸುವುದರ ಬಗ್ಗೆ ತಿಳಿಸುತ್ತದೆ ನಿರ್ದಿಷ್ಟ ಕ್ರಮದಲ್ಲಿ ದಾಖಲಾತಿ ಮಾಡಬೇಕು ಈಗ ನಾನು FMEA ಚಟುವಟಿಕೆಗಳ ಮುಕ್ತಾಯದ ಬಗ್ಗೆ ಚರ್ಚೆ ಮಾಡುತ್ತೇನೆ ಮೊದಲನೆಯದಾಗಿ FMEA ಮೇಲೆ ಹೆಚ್ಚಿನ ಗಮನಹರಿಸಲಾಗಿದೆ ಆದರೆ ಕ್ರಮಬದ್ಧವಾದ ವಿಧಾನಗಳು ಇವೆ ಅವುಗಳಲ್ಲಿ ಈ ಪ್ರಕ್ರಿಯೆಯ ಸಂಖ್ಯಾ ಮಾಹಿತಿಯು ಕಂಡುಬರುತ್ತದೆ ಅದು ಈ ತರಹದ ಸಮಸ್ಯೆಗಳು ಇವೆ ಮತ್ತು ಈ ತರಹದ ಪ್ರಕ್ರಿಯೆಯ ಅಥವಾ ವ್ಯವಸ್ಥೆಯ ನಿರ್ದಿಷ್ಟ ಹಂತಕ್ಕೆ ಸಂಬಂಧಿಸಿದ ಸಂಭವನೀಯ ವೈಫಲ್ಯತೆಯ ಮಾದರಿಗಳಾಗಿವೆ ನಂತರ ನೀವು ಸಮಸ್ಯೆಗಳಿಗೆ ಆದ್ಯತೆಯನ್ನು ಕೊಡಬೇಕು ಒಂದು ಸಲ ನೀವು ಸಮಸ್ಯೆಯನ್ನು ಗುರುತಿಸಿದಾಗ ನೀವು ಸಮಸ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತು ಪ್ರಾಮುಖ್ಯತೆಯು ಶ್ರೇಯಾಂಕದ ಆಧಾರದ ಮೇಲೆ ಇರಬೇಕು ಮತ್ತು ಅಲ್ಲದೆ ಈ ಶ್ರೇಯಾಂಕವನ್ನು ಯಾರು ಸ್ವತಹ ಪ್ರಕ್ರಿಯೆಯ ಮಟ್ಟದಲ್ಲಿ ಭಾಗಿಯಾಗಿರುವ ಕೆಲಸಗಾರರಿಂದ ಮಾಡಿರಬೇಕು ಆದ್ದರಿಂದ ಶ್ರೇಯಾಂಕದ ಮೂಲತಃ ಅರ್ಥವೇನೆಂದರೆ ಅದು ಸಮಸ್ಯೆಯು ಎಷ್ಟು ಸಲ ಪದೇಪದೇ ಉಂಟಾಗುತ್ತದೆ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಮತ್ತು ಅಲ್ಲದೆ ನಿರ್ದಿಷ್ಟ ಸಮಸ್ಯೆಯನ್ನು ಪತ್ತೆಹಚ್ಚುವುದು ಎಷ್ಟು ಕಠಿಣವಾಗಿದೆ ಅಥವಾ ಸುಲಭವಾಗಿದೆ ಎಂಬುದರ ಬಗ್ಗೆ ಶ್ರೇಯಾಂಕವನ್ನು ನೀಡಬೇಕು ಮತ್ತು ಅಲ್ಲದೆ ಇಂತಹ ಪ್ರತಿಯೊಂದು ವರ್ಗಗಳನ್ನು ಮೂಲತಹ ಶ್ರೇಯಾಂಕವನ್ನು ನೀಡಬೇಕು ಮತ್ತು ಏನನ್ನಾದರೂ ಖಚಿತವಾಗಿ ನಿರೂಪಿಸಲು ಪರಸ್ಪರ ಶ್ರೇಣಿಗಳನ್ನು ಹೆಚ್ಚಿಸಬೇಕು ಅದನ್ನು ಈಗ 'ತೊಂದರೆಯ ಆದ್ಯತೆಯ ಸಂಖ್ಯೆ' ಎನ್ನುವರು ದೋಷವು ಆಗಾಗ್ಗೆ ಸಂಭವಿಸಿದಲ್ಲಿ ಅದು ಹೆಚ್ಚಿನ ಶ್ರೇಯಾಂಕವನ್ನು ನೀಡಬೇಕು ಅದೇ ರೀತಿಯಲ್ಲಿ ಸಮಸ್ಯೆ ಗಂಭೀರತೆಯೂ ಬಹಳಷ್ಟು ಹೆಚ್ಚಿನದಾಗಿದ್ದರೆ ಮತ್ತು ಶ್ರೇಯಾಂಕ ಹೆಚ್ಚಿನದಾಗಿ ಇರಬೇಕು ಮತ್ತು ಒಂದುಕ್ಕೊಂದು ಪ್ರತಿಯಾಗಿರುವುದು ಈಗ ನಾವು 0 ದಿಂದ 10ರ ಪ್ರಮಾಣವನ್ನು ಹೇಳೋಣ ಈಗ ನಾವು ಅದರ ಬಗ್ಗೆ ಮಾತನಾಡೋಣ ನಾವು ಈಗ ನಿರ್ದಿಷ್ಟ ಯಂತ್ರದ ಮೇಲಿನ ಮೇಲೆ ಇರುವ ಯಂತ್ರದ ಆರೋಹದ ನಟ್ ಬಗ್ಗೆ ಮಾತನಾಡೋಣ ಇಲ್ಲಿ ನಟ್ ಇದು ತುಂಬಾ ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಖಂಡಿತವಾಗಿಯೂ ನಟ್ ಇದು ಚಿಲುಕದ ತಿರುಚುಬಲವನ್ನು ಹಿಡಿದಿಡಬೇಕು ನಟ್ ನ್ನು ಸಾಮಾನ್ಯವಾಗಿ ಮೇಲ್ಮೈಗೆ ಬೆಸುಗೆ ಹಾಕಲಾಗಿರುತ್ತದೆ ಮತ್ತು ಅವುಗಳನ್ನು ಹಿಡಿದಿಡಲು ಬಲಿಷ್ಠ ಆವರಣಗಳನ್ನು ಉಪಯೋಗಿಸಲಾಗಿದೆ ನಾವು ಸ್ಪಷ್ಟವಾಗಿ ಹೇಳುತ್ತಿರುವುದು ಏನೆಂದರೆ ಅಲ್ಲಿ ಯಂತ್ರದ ಆರೋಹದ ಅಡ್ಡವಾದ ಭಾಗವಿರುತ್ತದೆ ಯಂತ್ರಕ್ಕೆ ಆಸರೆ ಯಾಗಿರಲು ಅದು ಯಂತ್ರದ ಕೆಳಭಾಗದಲ್ಲಿ ಕಂಡುಬರುತ್ತದೆ ವಾಸ್ತವವಾಗಿ ಅದು ಮೇಲ್ಮೈಯಲ್ಲಿನ ನಿರ್ದಿಷ್ಟ ನಟ್ ಅನ್ನು ಹಿಡಿದಿಡುತ್ತದೆ ಆದ್ದರಿಂದ ಇಲ್ಲಿ ಉಪಾಯವೇನೆಂದರೆ ನಾವು ಅಡ್ಡಲಾದ ಏಣು ಅನ್ನು ಹೊಂದುವ ಪ್ರಯತ್ನವು ಸಾಧ್ಯವಿಲ್ಲ ಯಾಕೆಂದರೆ ವಿರುದ್ಧ ಏಣು ಇದ್ದಿದ್ದರೆ ಆಗ ಯಂತ್ರದ ಬ್ರಾಕೆಟ್ ಯಾವುದಾದರೂ ಒಂದು ಕಡೆಯಿಂದ ಹೊರಗೆ ಬರುವ ಸಾಧ್ಯತೆ ಇದೆ ಅದು ಯಂತ್ರದ ಆರೋಹದ ಹಂತಕ್ಕೆ ಸಂಬಂಧಿಸಿದ ಕೆಲವು ರೀತಿಯ ವೈಫಲ್ಯಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಾವು ಸಮಸ್ಯೆ ಯ ಗಂಭೀರತೆಯ ಮಟ್ಟವು ಏನು ಎಂಬುದನ್ನು ಅಭ್ಯಾಸ ಮಾಡ ಬೇಕಾಗಿದೆ ಬಹುಶಃ ಹೆಚ್ಚಿನ ಗಂಭೀರತೆಯ ಸಮಸ್ಯೆಗಳಲ್ಲಿ ಇದು ಒಂದು ಗಂಭೀರವಾದದ್ದಾಗಿದೆ ಅದು ಯಂತ್ರದ ಅಲಂಕಾರಶಾಸ್ತ್ರಕ್ಕೆ ಹೋಲಿಕೆ ಮಾಡಿದಾಗ ಕಂಡುಬರುತ್ತದೆ ಉದಾಹರಣೆಗೆ ಆದಾಗ್ಯೂ ನಿಮಗೆ ಗೊತ್ತಿರುವಂತೆ ಕೆಲವೊಂದು ವೇಳೆ ಆಡಳಿತ ಮಂಡಳಿಯ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ತಂತ್ರವನ್ನು ಅಳವಡಿಸಿಕೊಂಡಿರುತ್ತದೆ ಇದು ತುಂಬಾ ಪ್ರಮುಖವಾಗಿರಬೇಕು ಯಾಕೆಂದರೆ ಈ ತರಹದ ಸಮಸ್ಯೆಗಳು ವಾಹನದ ಮೇಲ್ಮೈ ಬಣ್ಣಕ್ಕೆ ಸಂಬಂಧಿಸಿರುವುದಕ್ಕೆ ಕೆಲವೊಂದು ವೇಳೆಯಲ್ಲಿ ಕ್ರಿಯಾತ್ಮಕ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ಆದ್ಯತೆಯನ್ನು ಕೊಡಬೇಕು ಸ್ಪಷ್ಟವಾಗಿ ನಾವು ಕನಿಷ್ಠಪಕ್ಷ ವ್ಯವಸ್ಥೆಯನ್ನು ಮಾಡಬೇಕು ಅದರಲ್ಲಿ ಬಣ್ಣದ ದೋಷಗಳು ಕೆಲವೊಂದು ನಿರ್ದಿಷ್ಟ ಮಟ್ಟದಲ್ಲಿ ಸಹ ಸಮಾನವಾಗಿ ಇರಬೇಕು ಈಗ ಯೋಚನೆ ಏನೆಂದರೆ ನೀವು ನಿಮ್ಮ ಸ್ವಂತ ಸಮಸ್ಯೆಗಳನ್ನು ಹೆಚ್ಚಾಗಿ ಅಂಗಡಿಯ ಆಧಾರದ ಮೇಲೆ ಗುರುತಿಸಿ ಮತ್ತು ನೀವು ಪ್ರಕ್ರಿಯೆಗೆ ಹೇಗೆ ಸಹಾಯ ಮಾಡಬಹುದು ತೊಂದರೆಯ ಆದ್ಯತೆಗಳ ಸಂಖ್ಯೆಯ ಶ್ರೇಯಾಂಕದ ಆಧಾರದ ಮೇಲೆ ಆದ್ಯತೆಗಳನ್ನು ನೀವು ಬಣ್ಣದ ಅಂಗಡಿಗೆ ನಿರ್ದಿಷ್ಟ ಅಂಗಡಿಯ ಆಧಾರದ ಮೇಲೆ ಕೊಡಬೇಕು ಉದಾಹರಣೆಗೆ ಬಣ್ಣದ ಧೂಳಿನ ಕಣವು ತುಂಬಾ ಪ್ರಮುಖವಾದದ್ದು ಆದ್ದರಿಂದ ನೀವು ವೈಯಕ್ತಿಕ ಪ್ರದೇಶದ ಆಧಾರದ ಮೇಲೆ ಗುರುತು ಮಾಡಬಹುದು ನಿಮಗೆ ಗೊತ್ತಿರುವಂತೆ ಅದಕ್ಕೆ ತಕ್ಕಂತೆ ಅವನ್ನು ಕೊಡಬೇಕು ನಂತರ ಸ್ಪಷ್ಟವಾಗಿ ನೀವು ವ್ಯವಸ್ಥೆಯು ಎಷ್ಟು ಕಠಿಣವಾಗಿದೆ ಪತ್ತೆ ಹಚ್ಚುವುದು ಎಷ್ಟು ಸುಲಭವಾಗಿದೆ ಎಂಬುದನ್ನು ಪತ್ತೆಹಚ್ಚಿ ಈಗ ಸಮಸ್ಯೆಯು ಪತ್ತೆಹಚ್ಚಲು ಬಹಳಷ್ಟು ಕಠಿಣವಾದರೆ ಆಗ ಖಂಡಿತವಾಗಿಯೂ ನಿರ್ದಿಷ್ಟ ಸಮಸ್ಯೆಯ ಶ್ರೇಯಾಂಕ ಅವು 0 ದಿಂದ 10 ರ ಪ್ರಮಾಣದಲ್ಲಿ ಹೆಚ್ಚಿನ ಶ್ರೇಯಾಂಕ ಹೊಂದಿರುತ್ತದೆ ಮತ್ತು ಸಮಸ್ಯೆಯು ಪತ್ತೆಹಚ್ಚಲು ಅದು ಸುಲಭವಾಗಿದ್ದರೆ ಕಡಿಮೆ ಶ್ರೇಯಾಂಕ ಹೊಂದಿರುತ್ತದೆ ಇದು ತೊಂದರೆಯ ಆದ್ಯತೆಯ ಸಂಖ್ಯೆಯಾದ Risk priority number ಯನ್ನು ನಿರೂಪಿಸುತ್ತದೆ ಮತ್ತು ಈಗ ನೀವು RPN ನ ಹೆಚ್ಚಿನ ಕಡಿಮೆಯ ಆದಾರದ ಮೇಲೆ ರಚಿಸಬೇಕು ಕಂಡಿತವಾಗಿಯೂ ಮೊದಲ RPN ಅದು ಹೆಚ್ಚಿನ ಸಂಖ್ಯೆ ಹೊಂದಿರುತ್ತದೆ ಅದು ತುಂಬಾ ಹೆಚ್ಚಾಗಿ ಉಂಟಾಗುವಂತಹವು ತುಂಬಾ ಗಂಭೀರವಾದ ಸಮಸ್ಯೆ ಯು ಮತ್ತು ಪತ್ತೆ ಹಚ್ಚುವುದು ತುಂಬಾ ಕಠಿಣವಾದದ್ದು ಅಥವಾ ಒಂದಕ್ಕೊಂದು ಪ್ರತಿಯಾಗಿ ಇದೆ ಈಗ ನಿಮಗೆ RPN ಕ್ರಮಬದ್ಧ ಗೊತ್ತಿದೆ ಆದ್ದರಿಂದ ನೀವು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬಹುದು ಮತ್ತು ಗುರಿ ಏನೆಂದರೆ ನೀವು ಕನಿಷ್ಠ ಪಕ್ಷ ಮೊದಲ 3 ಅಥವಾ 4 ಸಮಸ್ಯೆಗಳನ್ನು ಒಟ್ಟಾರೆಯಾಗಿ ತೆಗೆದುಹಾಕಲು ಪ್ರಾರಂಭಿಸಬೇಕು ಮತ್ತು ನಂತರ ನೀವು ಸಮಸ್ಯೆಯೂ ಯಾವ ಮಟ್ಟದಲ್ಲಿ ಫಲಿತಾಂಶವನ್ನು ಪಡೆಯಬಹುದು ಅಥವಾ ವಿಂಗಡಿಸಬಹುದು ಎಂಬುದನ್ನು ಅಭ್ಯಾಸ ಮಾಡಬೇಕು ನಂತರ ಮುಂದಿನ ಮೂರು ಅಥವಾ ನಾಲ್ಕು ಸಮಸ್ಯೆಗಳನ್ನು ಅಭ್ಯಾಸ ಮಾಡಿರಿ ಮೊದಲ ಮೂರು ಅಥವಾ 4 RPN ಅಥವಾ ಸಂಭವನೀಯ ವೈಫಲ್ಯಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಅವುಗಳನ್ನು ತೆಗೆದುಹಾಕಬೇಕು ನ೦ತರ ಮುಂದಿನದಕ್ಕೆ ಹೋಗಬೇಕು ಹೆಚ್ಚಾಗಿ ಸಂಭವಿಸದ ಸಮಸ್ಯೆಗಳು ಕಡಿಮೆ ಶ್ರೇಯಾಂಕ ಹೊಂದಿರುತ್ತವೆ ಆದ್ದರಿಂದ ಖಂಡಿತವಾಗಿಯೂ ಅವುಗಳು ಕೆಳಗಿನ ವರ್ಗದಲ್ಲಿ ಇರುತ್ತವೆ ಈಗ ನೀವು ಸಮಸ್ಯೆಗಳನ್ನು RPN ಅಥವಾ ತೊಂದರೆ ಆದ್ಯತೆಯ ಸಂಖ್ಯೆಯನ್ನು ನಕ್ಷೆ ಮಾಡಲು ನಿಮಗೆ ಗೊತ್ತಿರುವ ವಿವಿಧ ಸ್ವರೂಪಗಳಲ್ಲಿ ವರ್ಗೀಕರಿಸಲು ಉಪಯೋಗಿಸುವ ಸಂಖ್ಯಾ ಮಾಹಿತಿಯನ್ನು ಉಪಯೋಗಿಸಿ ಸೂಕ್ತವಾದ ಸಲಕರಣೆಗಳಿಂದ ವಿಶ್ಲೇಷಣೆ ಮಾಡಬೇಕು ಮತ್ತು ನಂತರ ಖಂಡಿತವಾಗಿಯೂ ನೀವು ಪ್ರಕ್ರಿಯೆಯ ಎಂಜಿನಿಯರ್process engineer's ಗಳು ಅವುಗಳನ್ನು ಕಡಿಮೆ ಮಾಡಲು ಕೊಟ್ಟಂತಹ ಕೆಲವೊಂದು ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಆ ರೀತಿಯಲ್ಲಿ ನೀವು ವಾಸ್ತವವಾಗಿ ಕಾರ್ಯಗತಗೊಳಿಸಿದ ಮೇಲೆ RPN ಹೇಗೆ ಹೋರಾಡುತ್ತದೆ ಎಂಬುದನ್ನು ನೀವು ಕಾಣುತ್ತೀರಿ ಆದ್ದರಿಂದ ಮೂಲತಹ ಯಾವಾಗ ನೀವು ವೈಫಲ್ಯತೆಯ ಮಾದರಿಯನ್ನು ಗುರುತಿಸಿರುವಿರೋ ಮತ್ತು ನಂತರ ನೀವು RPN'ಗೆ ಸಂಬಂಧಿಸಿದಂತೆ ಪ್ರತಿಮಾಪನ ಮತ್ತು ಪ್ರತಿರೋಧವನ್ನು ಯಾವಾಗಲೂ ಮಾಡಬಹುದು ಅದರಿಂದ ಮಾದರಿಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಂತರ ಮತ್ತೆ ವ್ಯವಸ್ಥೆಯ ಮೇಲೆ ಅಳವಡಿಸಿದಾಗ ಪ್ರತಿರೋಧವು ಉಂಟಾಗುತ್ತಿದ್ದರೆ ಆಗ RPN ಕಡಿಮೆಯಾಗಿರುವುದು ಕಂಡುಬಂದರೆ ನೀವು ನಂತರ RPN ಅನ್ನು ಬೆಲೆ ಕಟ್ಟಬೇಕು ಪತ್ತೆಹಚ್ಚಲು ಬಹಳಷ್ಟು ಗಂಭೀರವಾದ ಕಠಿಣವಾದ ಹೆಚ್ಚಾಗಿ ಉಂಟಾಗುವುದನ್ನು ಉತ್ತಮ ವ್ಯಕ್ತಿಯು ಕೊಟ್ಟಂತಹ ಕ್ರಮಬದ್ಧವಾದ ವಿಧಾನ ಮತ್ತು ಹೊಂದಾಣಿಕೆಯ ಮೇಲೆ ಹೇಗೆ ನೀವು ತೆಗೆದು ಹಾಕುತ್ತೀರಿ ಎಂಬುದಕ್ಕೆ ಟ್ರ್ಯಾಕಿಂಗ್ ಇದೆ ಕ್ರಮಬದ್ಧವಾದ ವಿಧಾನ ಕೊಡಲು ಉತ್ತಮ ವ್ಯಕ್ತಿಯು ಯಾರೆಂದರೆ ಅವನು ಪ್ರಕ್ರಿಯೆಯಲ್ಲಿ ನೇರವಾಗಿ ಸಂಬಂಧಿಸಿದವನು ಆಗಿರುತ್ತಾನೆ ಈಗ ನೀವು RPN ಸಂಖ್ಯೆಯನ್ನು ಹೊಂದಿರುತ್ತೀರಿ ಮತ್ತು ಪ್ರತಿರೋಧವನ್ನು ಕೊಡುವುದರ ಮೂಲಕ ನೀವು RPN ಸಂಖ್ಯೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ಪ್ರತಿರೋಧವನ್ನು ಗುರುತಿಸಿ ನಂತರ ಮತ್ತು ಅಂತಿಮವಾಗಿ ಯೋಜನೆ ಏನೆಂದರೆ ಒಂದು ಸಲ ಈ ಎಲ್ಲಾ RPN ಗಳನ್ನು ಮುಂದಿನ ಹಂತಕ್ಕೆ ಕಡಿಮೆ ಮಾಡಿದ ಮೇಲೆ ನೀವು ಮುಂದಿನ ಮೂರು RPN ಗಳನ್ನು ತೆಗೆದುಕೊಳ್ಳಿ ಮತ್ತೆ ಮುಂದಿನ ಹಂತಕ್ಕೆ ಕಡಿಮೆ ಮಾಡಲು ಪ್ರಯತ್ನಿಸಿ ಇದೇ ತರಹ ಮುಂದುವರಿಸಿ ಈ ರೀತಿಯಾಗಿ ನೀವು ನಿಜವಾಗಿಯೂ ಸಂಪೂರ್ಣ ಪ್ರಕ್ರಿಯೆಯ ಮೌಲ್ಯಮಾಪನವನ್ನು ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡುವುದರಿಂದ ಮಾಡಬಹುದು ಮೂಲಭೂತವಾಗಿ ಈ ವಿಶ್ಲೇಷಣೆಯನ್ನು ವೈಫಲ್ಯ ಪರಿಣಾಮದ ವಿಶ್ಲೇಷಣೆ ಎಂದು ಕರೆಯುವರು ಆದ್ದರಿಂದ ನಾನು ಸೈದ್ಧಾಂತಿಕ ಪರಿಚಯವನ್ನು ಮಾಡಿದ್ದೇನೆ ಎಂದು ಭಾವಿಸುತ್ತೇನೆ ನಾವು ಸಮಯವನ್ನು ಪರಿಗಣಿಸುವ ಮೂಲಕ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿಜವಾಗಿಯೂ ನಾವು ಮುಂದಿನ ಉಪನ್ಯಾಸದಲ್ಲಿ ಬಣ್ಣದ ಮಳಿಗೆಯ FMEA ಅದರಲ್ಲಿ ನಾನು ನಿರ್ದಿಷ್ಟ ಪರಿಣಾಮವು ಉಂಟಾಗುವುದರ ಬಗ್ಗೆ ವಿವರಿಸುತ್ತೇನೆ ಮತ್ತು ನಾವು ಇಲ್ಲಿ ಸೈದ್ಧಾಂತಿಕ ಪರಿಚಯದ ಸಂದೇಶವನ್ನು ತೆಗೆದುಕೊಳ್ಳುವುದರ ಮೂಲಕ ಮುಕ್ತಾಯ ಮಾಡೋಣ ಈಗ RPN ನಲ್ಲಿ ಏನಾಗಿದೆ ಅದನ್ನು ನಿಜವಾಗಿಯೂ ಅಳವಡಿಸಲಾಗಿದೆ ಮತ್ತು ಪಟ್ಟಿಯನ್ನು ಮಾಡಲಾಗಿದೆ ಎಂಬುದನ್ನು ನೀವು ನೋಡಿರಿ ಅಥವಾ ನಿಮಗೆ ಗೊತ್ತಿರುವಂತೆ ಈ ನೀವು ಮಾತನಾಡುವ ಅಥವಾ ನಿಮಗೆ ಚೆನ್ನಾಗಿ ತಿಳಿದಿರುವ FMEA ಗೆ ಸಂಬಂಧಿಸಿದ ದಾಖಲೆಗಳನ್ನು ಸಂಪೂರ್ಣ FMEA ಯನ್ನು ಯಾವ ರೂಪದಲ್ಲಿ ಮಾಡಲಾಗಿದೆ ಎಂಬುದನ್ನು ತುಂಬಾ ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ